ಮತ್ತೆ ಸ್ವಾಗತ ಸೂಪರ್ ನೋಡ್ನ ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಳ್ಳಬೇಕು ಮತ್ತೊಮ್ಮೆ ಡಿಸಿ ಸರ್ಕ್ಯೂಟ್ನ ಬಗ್ಗೆ ಎಲ್ಲವನ್ನೂ ಸಾಧ್ಯವಾದಷ್ಟು ವಿವರವಾಗಿ ನಾನು ನಿಮಗೆ ಹೇಳುತ್ತೇನೆ ನಿಮಗೆ ತಿಳಿದಿರುವ ವಿಷಯಗಳನ್ನು ಮೂಲಭೂತವಾಗಿಸಲು ಸಾಧ್ಯವಾದಷ್ಟು ಪ್ರಯತ್ನಿಸಲು ಪ್ರಯತ್ನಿಸೋಣ ಅದೇ ವಿಷಯವು ಎಸಿ ಸರ್ಕ್ಯೂಟ್ಗೆ ಮತ್ತು ಮ್ಯಾಗ್ನೆಟಿಕ್ ಸರ್ಕ್ಯೂಟ್ ಅಥವಾ ಕಪಲ್ ಸರ್ಕ್ಯೂಟ್ಗೆ ಸಹ ಅನ್ವಯಿಸುತ್ತದೆ ಆದ್ದರಿಂದ ಮ್ಯಾಗ್ನೆಟಿಕ್ ಸರ್ಕ್ಯೂಟ್ ಬಹುತೇಕ ವಿದ್ಯುತ್ ಸರ್ಕ್ಯೂಟ್ಗೆ ಹೋಲುತ್ತದೆ ಎಂದು ನೀವು ಕಾಣಬಹುದು ಆದ್ದರಿಂದ ಆ ಸಮಯದಲ್ಲಿ ಈ ಎಲ್ಲ ವಿಷಯಗಳನ್ನು ನಾನು ವಿವರಿಸಬೇಕಾಗಿಲ್ಲ ಏಕೆಂದರೆ ಆ ಸಮಯದಲ್ಲಿ ಈ ಎಲ್ಲಾ ಪರಿಕಲ್ಪನೆ ಸ್ಪಷ್ಟವಾಗಿರುತ್ತದೆ ಅದಕ್ಕಾಗಿಯೇ ಈ ಸರ್ಕ್ಯೂಟ್ಗಾಗಿ ನಾನು ಹೆಚ್ಚು ಸಮಯ ಮತ್ತು ಹೆಚ್ಚಿನ ಉದಾಹರಣೆಗಳನ್ನು ನೀಡುತ್ತಿದ್ದೇನೆ ವಿವಿಧ ರೀತಿಯ ಉದಾಹರಣೆಗಳಿದ್ದರೆ ಅದು ನಿಮಗೆ ಸಾಕಷ್ಟು ಸಹಾಯ ಮಾಡುತ್ತದೆ ಮತ್ತು ಈ ಉದಾಹರಣೆಯಲ್ಲಿ ಸೂಪರ್ ನೋಡ್ ಏಕೆಂದರೆ ಇದು ಸಾಲು ಮತ್ತು ಇದು ಉಲ್ಲೇಖ ನೋಡ್ ಈ ಸಾಲು ಮತ್ತು ಅದರ ವೋಲ್ಟೇಜ್ v 0 0 ಆದ್ದರಿಂದ ಈ ಕೇಸ್ 1ರಲ್ಲಿ 5 ಆಂಪಿಯರ್ ಸ್ವತಂತ್ರ ಕರೆಂಟ್ ಮೂಲವನ್ನು ಇಲ್ಲಿ ನೋಡ್ 1 ರಲ್ಲಿ ಸಂಪರ್ಕಿಸಲಾಗಿದೆ ಈ 5 ಆಂಪಿಯರ್ ವಿದ್ಯುತ್ ಪವಾಹವು ವಾಸ್ತವವಾಗಿ ಈ ನೋಡ್ಗೆ ಪ್ರವೇಶಿಸುತ್ತಿದೆ ಇಲ್ಲಿ 5 ಆಂಪಿಯರ್ಗಳು ಮತ್ತು ಇನ್ನೊಂದು 10 ಆಂಪಿಯರ್ ಕರೆಂಟ್ ಮೂಲವು ನೋಡ್ 2 ನಲ್ಲಿದೆ ಆದ್ದರಿಂದ ಇದರರ್ಥ ಈ 10 ಆಂಪಿಯರ ವಿದ್ಯುತ್ ಪ್ರವಾಹವು ಈ ನೋಡ್ 2 ನ್ನು ಬಿಡುತ್ತಿದೆ ಮತ್ತು ಇದು v1 ಮತ್ತು ಇದು ನೋಡ್ 1 ಆಗಿದೆ ವಾಸ್ತವವಾಗಿ ನೋಡ್ 1 ಮತ್ತು ನೋಡ್ 2 ಉಲ್ಲೇಖಿತವಲ್ಲದ ನೋಡ್ ಮತ್ತು 1 ವೋಲ್ಟೇಜ್ ಮೂಲದಲ್ಲಿ v1 ನಲ್ಲಿ ಸಂಪರ್ಕ ಹೊಂದಿದೆ ಅಂದರೆ ಅದು ಸೂಪರ್ ನೋಡ್ ಅನ್ನು ರೂಪಿಸುತ್ತಿದೆ ಆದ್ದರಿಂದ ಈ ರೀತಿಯ ವೋಲ್ಟೇಜ್ ಮೂಲಗಳು 2 ರೆಫರೆನ್ಸ್ ನಾನ್ ರೆಫರೆನ್ಸ್ ನೋಡ್ ನಡುವೆ ಇದ್ದರೆ ಅದು ಸೂಪರ್ ನೋಡ್ ಅನ್ನು ರಚಿಸುತ್ತದೆ ಆದ್ದರಿಂದ ನಾವೀಗ v1 ಮತ್ತು v2 ಕಂಡುಹಿಡಿಯಬೇಕು ಇಲ್ಲಿ ನೋಡಿದರೆ ಇದು ನಿಜಕ್ಕೂ ಸೂಪರ್ ನೋಡ್ ವೋಲ್ಟೇಜ್ ಮೂಲ ಇಲ್ಲದಿರುವುದರಿಂದ ಕೆಸಿಎಲ್ ನ್ನು ನಾವು ಅನ್ವಯಿಸಬೇಕಾಗಿದೆ ಅದಕ್ಕಾಗಿಯೇ ನಾನು ಈ ರೀತಿ ಚಿತ್ರಿಸಿದ್ದೇನೆ ಮತ್ತು ಈ ನೋಡ್ ನಲ್ಲಿ ಕರೆಂಟ್ ಪ್ರವೇಶಿಸುತ್ತಿದೆ ಮತ್ತು ನಿರ್ಗಮಿಸುತ್ತಿರುವುದರಿಂದ ನಿಜವಾಗಿಯೂ ಇದು ಸೂಪರ್ ನೋಡ್ ಆಗಿದೆ ಇದು ಸೂಪರ್ ನೋಡ್ 2 ಎಕೆಂದರೆ 1 ವೋಲ್ಟೇಜ್ ಮೂಲವು 2 ನಾನ್ ರೆಫರೆನ್ಸ್ ನೋಡ್ ನಡುವೆ ಇದೆ ಆದ್ದರಿಂದ ಈ ಕೇಸ್ ನಲ್ಲಿ 5 ಆಂಪಿಯರ್ ವಿದ್ಯುತ್ ಪ್ರವಾಹವು ವಾಸ್ತವವಾಗಿ ಸೂಪರ್ ನೋಡ್ಗೆ ಪ್ರವೇಶಿಸುತ್ತದೆ ಮತ್ತು ಈ 10 ಆಂಪಿಯರ್ ಕರೆಂಟ್ ವಾಸ್ತವವಾಗಿ ಇದು ಸೂಪರ್ ನೋಡ್ ನಿಂದ ನಿರ್ಗಮಿಸುತ್ತದೆ ಮತ್ತು ಇದು ನೋಡ್ 1 ಆಗಿದೆ ಇದು i1 ನೋಡ್ 2 ರಲ್ಲಿ ಇರುವ ಕರೆಂಟ್ ಈಗ ಸೂಪರ್ ನೋಡ್ ಗೆ KCL ಅಪ್ಪ್ಲಯ್ ಮಾಡಿ ಸಮೀಕರಣ ಬರೆದಾಗ 5 ಅಂಪಿಯರ್ ವಿದ್ಯುತ್ ಸೂಪರ್ ನೋಡ್ ಗೆ ಒಳಬರುವ ವಿದ್ಯುತ್ ಆಗಿದೆ ಆದರೆ i1 i2 ಮತ್ತು 10 ಅಂಪಿಯರ್ ಸೂಪರ್ ನೋಡ್ ನಿಂದ ನಿರ್ಗಮಿಸುವ ವಿದ್ಯುತ್ ಆಗಿದೆ ಅದ್ದುದರಿಂದ i1 i2 10 ಆಗಿದೆ ಈ ಬಾಣದ ಗುರುತು ಕೆಳಮುಖ ಮತ್ತು ಇದು ಮೇಲ್ಮುಕ ತೋರಿಸುತ್ತಿದೆ ಇದು ಪ್ರವೇಶಿಸುವದರಿಂದ i1 i2 5 ಆಗಿದೆ ಈಗ i1 2 ಯಾಕೆಂದರೆ ಅದು ರೆಫೆರೆಂಸ್ ನೋಡ್ ನಲ್ಲಿ v 00 ಆಗಿದೆ ಅದ್ದುದರಿಂದ i1 2 v1 2 ಅದೇ ರೀತಿ i24 ಇಲ್ಲಿಯೂ v 00 ಆಗಿದೆ ಅದ್ದುದರಿಂದ i2 v2 4 i1 i2 v1 2 v2 4 5 ಅಂತೆಯೇ ಅದನ್ನು2 v1 v2 20 ಇದು KCL 1 ಎಂದು ನೀವು ಗಮನಿಸಿದರೆ ನೀವು ಇದನ್ನು ಗಮನಿಸಿದರೆ ಆದ್ದರಿಂದ ಅಂತಿಮವಾಗಿ ಅದು ನಿಮ್ಮ 2 ವಿ 1 ವಿ 2 20 ಆಗುತ್ತಿದೆ ಈ ಎಲ್ಲ ವಿಷಯಗಳನ್ನು ನಾನು ಬರೆದಿದ್ದೇನೆ 5 ನಾನು ಅಲ್ಲಿ ಪ್ರಸ್ತಾಪಿಸಿದ ಅದೇ ವಿಷಯವನ್ನು ಇಲ್ಲಿ ಬರೆಯಲಾಗಿದೆ ಇದನ್ನು ಸರಳೀಕರಿದಾಗ 2 v1 v2 20 ಆಗುತ್ತದೆ ಇದು ಸಮೀಕರಣ 1 ಇದು ಸೂಪರ್ ನೋಡ್ಗೆ ಕೆಸಿಎಲ್ ಅನ್ನು ಅನ್ವಯಿಸುವಾಗ ಇದು 1 ಸಮೀಕರಣ ಈ ಎರಡನೆಯ ಸರ್ಕ್ಯೂಟ್ಗೆ ಸಹ ಸೂಪರ್ ನೋಡ್ನ ಕಾರಣದಿಂದಾಗಿ ನೀವು KVL ಅನ್ನು ಸಹ ಅನ್ವಯಿಸಬೇಕು ಆದ್ದರಿಂದ ಇದು ನೋಡ್ 1 ಮತ್ತು ಇದು ನೋಡ್ 2 ಆ ಉಲ್ಲೇಖ ನೋಡ್ಗಳಿಗೆ ಸಂಬಂಧಿಸಿದಂತೆ ಈ ವೋಲ್ಟೇಜ್ ವಾಸ್ತವವಾಗಿ ನೋಡ್ 1 ನಲ್ಲಿ v1 ಎನ್ನುತೇವೆ ಇದು ನಿಮ್ಮ ಗ್ಗ್ರೌಂಡ್ ಆಗಿದೆ ಮತ್ತು ಈ ವೋಲ್ಟೇಜ್ v2 ಆಗಿದೆ ಆದ್ದರಿಂದ ಇದು ನಡುವೆ ಈ ವೋಲ್ಟೇಜ್ ಮೂಲವಿದೆ ಮತ್ತು ಇದು 2 ವೋಲ್ಟ್ ಇದು ನೋಡ್ 1 ಮತ್ತು ಇದು ನೋಡ್ 2 ಆಗಿದೆ ಆದ್ದರಿಂದ ಇಲ್ಲಿ ನೀವು ಪ್ರದಕ್ಷಿಣಾಕಾರವಾಗಿ ಅನ್ವಯಿಸಿದರೆ ಅದು KVL ಆಗುತ್ತದೆ ನಂತರ 2 v2 ಆಗುತ್ತದೆ ನಂತರ v2 v1 0 ಏಕೆಂದರೆ ಈ ರೀತಿ ಚಲಿಸುವಾಗ ಅದು ಟರ್ಮಿನಲ್ ಪಾಸ್ ಎದುರಾಗುತ್ತಿದೆ ಆದ್ದರಿಂದ 2 ನಂತರ ಟರ್ಮಿನಲ್ ಪಾಸ್ v2 ಅನ್ನು ಎದುರಿಸುವುದು ಟರ್ಮಿನಲ್ ಪಾಸ್ ಆದ್ದರಿಂದ 0 ಅಂದರೆ v2 v1 2ಇದು ಈ ಸೂಪರ್ ನೋಡ್ನಿಂದಾಗಿ ಬರುವ ನಿರಂತರ ಸಮೀಕರಣವಾಗಿದೆ ಆದುದರಿಂದ v1 v2 2 ಅಥವಾ v2 v1 2 ಈ ಎರಡು ಸಮೀಕರಣವನ್ನು ಪರಿಹರಿಸಿದಾಗ v1 7 33 volt ಮತ್ತು v2 5 33 voltಸಿಗುತ್ತದೆ ಇಲ್ಲಿ ರೆಸಿಸ್ಟೆಂಸ್ R 8 Ω ಆದರೆ R 8 Ω ರೆಸಿಸ್ಟೆಂಸ್ ಸೂಪರ್ ನೋಡ್ ಗೆ ಅಭಿಮುಖ ವಾಗಿ ಜೋಡಿಸಿರುವುದರಿಂದ ಯಾವುದೇ ಬದಲಾವಣೆ ಆಗುವುದಿಲ್ಲ ಈ ಸರ್ಕ್ಯೂಟ್ನಲ್ಲಿ 8Ω ರೆಸಿಸ್ಟೆಂಸ್ ಸೂಪರ್ ನೋಡ್ ಗೆ ಅಭಿಮುಖ ವಾಗಿ ಜೋಡಿಸಿರುವುದರಿಂದ v1 v2 ಯಾವುದೇ ಬದಲಾವಣೆ ಆಗುವುದಿಲ್ಲ ಆದ್ದರಿಂದ ಇದರರ್ಥ ಸೂಪರ್ ನೋಡ್ನಲ್ಲಿ ಇದು ಯಾವುದೇ ಪರಿಣಾಮ ಬೀರುವುದಿಲ್ಲ ಇದು ನಿಮ್ಮ ಸೂಪರ್ ನೋಡ್ನ ಒಂದು ಉದಾಹರಣೆಯಾಗಿದೆ ಈಗ ಮುಂದಿನ ಉದಾಹರಣೆ 3 4 ತೆಗೆದುಕೊಳ್ಳುವ ಇಲ್ಲಿ i1 i2 ಮತ್ತು i3 ನೋಡ್ ವೋಲ್ಟೇಜ್ ರೀತಿಯಲ್ಲಿ ಕಂಡು ಹಿಡಿಯಬೇಕು ಇಲ್ಲಿ ಯಾವುದೇ ವಿದ್ಯುತ್ ಎಲೆಮೆಂಟ್ ಇಲ್ಲದಿರುವುದರಿಂದ ಇದು ಕಾಮನ್ ನೋಡ್ ಆಗಿದೆ ಅಂದರೆ 10 Ω 40 Ω ಎಲ್ಲ 3 ಅಂಪಿಯರ್ ಸ್ವತಂತ್ರ ವಿದ್ಯುತ್ ಮೂಲ ಸಮಾನಾಂತರವಾಗಿ parallelಜೋಡಿಸಲಾಗಿದೆ ಆದ್ದರಿಂದ 10 Ω 40 Ω ಮತ್ತು ಯಾವುದೇ ವಿದ್ಯುತ್ ಎಲೆಮೆಂಟ್ ಇಲ್ಲದಿರುವುದರಿಂದ i1 i2 ಮತ್ತು i3 ಯನ್ನು ಸುಲಭವಾಗಿ ಕಂಡುಹಿಡಿಯಬಹುದು ಆದ್ದರಿಂದ 50 ವೋಲ್ಟ್ ಮೂಲವು ಈ ಭಾಗದಲ್ಲಿದೆ ಮತ್ತು 3 ಆಂಪಿಯರ್ ಈ ಭಾಗದಲ್ಲಿದೆ ಈ ಸರ್ಕ್ಯೂಟ್ ಅನ್ನು ಪುನಃ ಚಿತ್ರಿಸಲಾಗಿದೆ ಮತ್ತು ಇದು ನಿಜವಾಗಿ ಒಂದೇ ನೋಡ್ ಆದ್ದರಿಂದ ಮೂಲತಃ ಯಾವುದೇ ವಿದ್ಯುತ್ ಎಲೆಮೆಂಟ್ ಇಲ್ಲದಿರುವುದರಿಂದ ಇದು ನೋಡ್ 1 ಕೇವಲ v1 ಮತ್ತು ಈ ಭಾಗದಲ್ಲಿ 50 ವೋಲ್ಟ್ ಇದೆ ಮತ್ತು ಇದು i1 i2 ಮತ್ತು i3 ಎಂದು ತೆಗೆದುಕೊಂಡಿದ್ದೇವೆ ಮತ್ತು ಇದು 3 ಆಂಪಿಯರ್ 3 ampere ಅದನ್ನು ಪರಿಹರಿಸಲು ನೋಡ್ 1 ನಲ್ಲಿ KCL ಅನ್ವಯಿಸಬೇಕು ಅಲ್ಲಿ ಕರೆಂಟ್ i1 ಪ್ರವೇಶಿಸುತ್ತದೆ 3 ಅಂಪಿಯರ್ ವಿದ್ಯುತ್ ಸಹ ನೋಡ್ ಗೆ ಪ್ರವೇಶಿಸುತ್ತದೆ ಮತ್ತು ಇದು 10 Ω ನಲ್ಲಿರುವ ವೋಲ್ಟೇಜ್ ಮೂಲ ಮತ್ತು ಇದಕ್ಕೆ ಸಮಾನಾಂತರವಾಗಿ 40 Ω ನ್ನು ಜೋಡಿಸಲಾಗಿದೆ ಮತ್ತು ಇಲ್ಲಿ 3 ampere ವಿದ್ಯುತ್ ಮೂಲವನ್ನು ಜೋಡಿಸಲಾಗಿದೆ ಈಗ KCL ಅನ್ವಯಿಸಬೇಕು ಮಾಡಬೇಕು ನಂತರ ಇದು i1 ಮತ್ತು 3 ಆಂಪಿಯರ್ ನೋಡ್ 1 ರಲ್ಲಿ ಪ್ರವೇಶಿಸುತ್ತಿದೆ ಆದುದರಿಂದ i1 3 i2 ಮತ್ತು i3 ನಿರ್ಗಮಸುವುದರಿಂದ i2 i3 ಆದ್ದರಿಂದ i2 i3 ಈಗ i1 ನ್ನು ಕಂಡುಹಿಡಿಯಲು ಇದು 50 ವೋಲ್ಟ್ ಮತ್ತು 5 Ω ಪ್ರತಿರೋಧವಿದೆ ಇದೆ ಈ 5 ಪ್ರತಿರೋಧ ವಿದ್ಯುತ್ ಪ್ರವಾಹವು i1 ಆಗಿದೆ ಮತ್ತು ಈ ವೋಲ್ಟೇಜ್ v1 10 x i2 ಈಗ KVL ಅಪ್ಪ್ಲಯ್ ಮಾಡ್ಬೇಕು ಆಗ 5i1 v1 50 0 ಅಂದರೆ 5i150 v1ಆಗುತ್ತದೆ i110 v15 ಆಗಿದೆ ಆದ್ದರಿಂದ ಇಲ್ಲಿ ನೀವು i1 ಬೆಲೆಯನ್ನು ಹಾಕಿದಾಗ 53 i2 ಆದ್ದರಿಂದ i2 v1 10 ಏಕೆಂದರೆ ಇದು v1ವೋಲ್ಟೇಜ್ ಮತ್ತು ಇದು 10 Ωಪ್ರತಿರೋಧ ನಿಜವಾಗಿ i2v1 010 v110 ಯಾಕೆಂದರೆ ರೆಪರೇಂಸ್ ವೋಲ್ಟೇಜ್0 ಮತ್ತು ಅದೇ ರೀತಿ i3 i3 ಅದೇ ನೋಡ್ 1 i3 40 ಇದು KCL ಸಮೀಕರಣ ನಂತರ ಇದನ್ನು v1 ನಿಂದ ಬದಲಾಯಿಸಿ ಆದರೆ ಅದನ್ನು ಬರೆಯಬಹುದು ಏಕೆಂದರೆ ಅದು 50 v1 ಆಗಿದೆ ಎಲ್ಲವನ್ನು ಈ ರೀತಿ ಎಡ ಬದಿಗೆ ತಂದರೆ ಸಮೀಕರಣವು ಹೀಗಿರುತ್ತದೆ v1 10 v1 4 ಸಮೀಕರಣ 1 ನಿಜವಾಗಿ ಬರೆದಿರುವುದು 50 v1 5 3 v1 10 v1 4 ಇದನ್ನು ಪರಿಹರಿಸಿದಾಗ v1 40 volt ಸಿಗುತ್ತದೆ ಆದುದರಿಂದ i15 5 2 amps i2 v1 10 4010 4 amps i3 4040 1 amps ಇದು ಉತ್ತರ ಆದ್ದರಿಂದ ಫಿಗರ್ 3 10 ರಲ್ಲಿ ತೋರಿಸಿರುವ ಸರ್ಕ್ಯೂಟ್ನಲ್ಲಿ ನೋಡ್ ಮತ್ತು 5 Ωs ರೆಸಿಸ್ಟರ್ನಲ್ಲಿ5 Ωs resistor ಕರಗಿದ ಶಕ್ತಿಯನ್ನು ಸಹ ಇಲ್ಲಿ ನಿರ್ಧರಿಸಿ ಆದ್ದರಿಂದ ಈ ಸರ್ಕ್ಯೂಟ್ನಲ್ಲಿ ವಿದ್ಯುತ್ ನಿರ್ದೇಶನಗಳನ್ನು ಗುರುತಿಸಲಾಗಿದೆ ಇದು i1 ಮತ್ತು ಇದು i2 ಆಗಿದೆ i2 ವಾಸ್ತವವಾಗಿ DP ಆಗಿದೆ ಅಥವಾ ಅವಲಂಬಿತ ವೋಲ್ಟೇಜ್ ಮೂಲ ಆದ್ದರಿಂದ ಇದು 8 ix ಮತ್ತು ಈ ಕರೆಂಟ್ i3 ಮತ್ತು ಈ ಕರೆಂಟ್ i4 ಆಗಿದೆ ಆದ್ದರಿಂದ ಇಲ್ಲಿ i1 ಅನ್ನು ಹೇಗೆ ಪಡೆಯುವುದು ಎಂಬುದರ ಕುರಿತು ಮುಂದುವರಿಯುವ ಮೊದಲು ಇಲ್ಲಿ ಅದೇ ವಿಷಯವೂ ಇದೆ ಇದು ನಿಮ್ಮ ಈ ವೋಲ್ಟೇಜ್ ವಾಸ್ತವವಾಗಿ v1 ಆಗಿದೆ ಇಲ್ಲಿ ಇದು ಉಲ್ಲೇಖದ ನೋಡ್ ಆಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ನೀವು ನೋಡ್ 1 ನಲ್ಲಿ KCLಗಳನ್ನು ಅನ್ವಯಿಸಿದಾಗ v1ಮತ್ತು 20 volt ಟರ್ಮ್ ನಲ್ಲಿ i1 ಅನ್ನು ಪಡೆಯಬೇಕು ಆದ್ದರಿಂದ ಆ ಸಂದರ್ಭದಲ್ಲಿ v1 20 x i3 ಅದು ಒಂಸ್ ಲಾ ಇಲ್ಲಿ ವೋಲ್ಟೇಜ್ KVL ಅನ್ನು ಅನ್ವಯಿಬೇಕು ಈ ಸಂದರ್ಭದಲ್ಲಿ 2i1 v1 20 0 ಪಡೆಯುತ್ತೇವೆ ಅಂದರೆ i1 2 i1 ಗೆ ಇದು ಸಮೀಕರಣವಾಗಿದೆ ಈ ರೀತಿಯಲ್ಲಿ ಪರಿಹಾರ ಪಡೆಯಬೇಕಾಗಿದೆ ಇಲ್ಲದಿದ್ದರೆ ನೀವು ಪರಿಹರಿಸಲು ಸಾಧ್ಯವಿಲ್ಲ ಆದ್ದರಿಂದ ಈ ಎಲ್ಲಾ ವಿಷಯಗಳನ್ನು ಗುರುತಿಸಲಾಗಿದೆ ನಿಮ್ಮ ನೋಡ್ 1 ಮತ್ತು ನೋಡ್ 2 ಅನ್ನು ಅನ್ವಯಿಸಬೇಕು ನಂತರ KCL ಅನ್ನು ನೀವು ಅನ್ವಯಿಸಿ ಉತ್ತರಗಳನ್ನು ಕಂಡು ಹಿಡಿಯಬೇಕು ಇನ್ನೊಂದು ವಿಷಯವೆಂದರೆ ಇದು 8 ವೋಲ್ಟ್ ಮತ್ತು ಇಲ್ಲಿಗೆ ಹೋಗುವ ಮೊದಲು ಸಹ ಇಲ್ಲಿ ನೇರವಾಗಿ ನಾನು ನಿಮಗೆ ಹೇಳುತ್ತೇನೆ ಇದು ವೋಲ್ಟೇಜ್ v2 ಮತ್ತು ಇದು ಗ್ರೌಂಡ್ ಅಂದರೆ ಎಂದರ್ಥ ಈ ಸಂದರ್ಭದಲ್ಲಿ ಪ್ರದಕ್ಷಿಣಾಕಾರವಾಗಿ ಚಲಿಸಿದರೆ ಅಥವಾ ಆಂಟಿಕ್ಲೋಕ್ಕ್ ವೈಸ್ ದಿಕ್ಕಿನಲ್ಲಿ ಚಲಿಸಿದರೆ ನಿಮಗೆ ಬೇಕಾದ ರೀತಿಯಲ್ಲಿ ಈ ರೀತಿ ಚಲಿಸಿದರೆ ಈ ವಿದ್ಯುತ್ನ ದಿಕ್ಕಿನಲ್ಲಿ ಲೂಪ್ ಅನ್ನು ತೆಗೆದುಕೊಳ್ಳಬಹುದು ಆದ್ದರಿಂದಈ ರೀತಿ ತೆಗೆದುಕೊಳ್ಳುವುದರಿಂದ v2 ವೋಲ್ಟೇಜ್ ತೆಗೆದುಕೊಳ್ಳಲು ಸುಲಭವಾಗುತ್ತವೆ ಇದು ಮತ್ತು ಇದು ಮಾಡಿ ಆಂಟಿ ಕ್ಲಾಕ್ ವೈಸ್ ಚಲಿಸಿದರೆ ಅಂತಿಮ ಫಲಿತಾಂಶವು ಒಂದೇ ಆಗಿರುತ್ತದೆ ಅಂದರೆ 2 i2 ಇಲ್ಲದಿದ್ದರೆ ನೀವು ಪ್ರದಕ್ಷಿಣಾಕಾರವಾಗಿ ಚಿಹ್ನೆಯನ್ನು ತೆಗೆದುಕೊಂಡರೆ ಎಲ್ಲಾ 2 i2 v2 ಆಗಿ ಬದಲಾಯಿಸಬೇಕು ಅದು ಮೊದಲು ಟರ್ಮಿನಲ್ ಅನ್ನು ಎದುರಿಸುತ್ತದೆ ಆದ್ದರಿಂದ ಇದು v2 ಮತ್ತು ನಂತರ ಟರ್ಮಿನಲ್ ಎದುರಿಸುತ್ತದೆ ಇದನ್ನು ಅವಲಂಬಿತ ವೋಲ್ಟೇಜ್ ಮೂಲ ಎಂದು ಕರೆಯುದು ಮೂಲತಃ ಅವಲಂಬಿತ ವೋಲ್ಟೇಜ್ ಮೂಲವಾಗಿದೆ ಆದ್ದರಿಂದ ನೀವು ಇದನ್ನು v 0 8ix ಈ ರೀತಿಯ ಏನಾದರೂ ಅವಲಂಬಿತ ವೋಲ್ಟೇಜ್ ಮೂಲವಾಗಿರುತ್ತದೆ ಆದ್ದರಿಂದ ಅದು 8 ix 0 ಏಕೆಂದರೆ ಮೊದಲು ಎದುರಾಗುವುದು ಟರ್ಮಿನಲ್ 2 i2 v2 ಯಾಕೆಂದರೆ ಅದು ನೋಡ್ 2 2 v2 8 ix 0 ಅಂದರೆ i2 2 ಆಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ i1 i2 i3 ಕಂಡುಹಿಡಿಯಬೇಕು ಇದು ವಾಸ್ತವವಾಗಿ ರೆಪರೆಂಸ್ ಲೋಡ್ ವೋಲ್ಟೇಜ್ ಆಗಿದೆ ನೇರವಾಗಿ i3 v1 20 ಬರೆಯಬಹುದು ಅಂತೆಯೇ i4 10 v2 10 i1 ನಂತರ i1 i2 i3 i4 ವನ್ನು v1 ಮತ್ತು v2 ಟರ್ಮ್ ನಲ್ಲಿ ಹೇಗೆ ಪಡೆಯು ವುದು ಎಂಬುದರ ಬಗ್ಗೆ ಈ ಎಲ್ಲಾ ವಿಷಯಗಳನ್ನು ವಿವರಿಸಲಾಗಿದೆ ಮುಂದಿನದು ix ಎನ್ನುವುದು ನೋಡ್ 1 ರಿಂದ 2 ಕ್ಕೆ ಹರಿಯುವ ವಿದ್ಯುತ್ ಗೆ ಸಮನಾಗಿರುತ್ತದೆ ಆದ್ದರಿಂದ ix 5 ಈ 5 Ω ಪ್ರತಿರೋಧವು ಇಲ್ಲಿದೆ ಅದರ ನಂತರ ನಾನು ಸಮೀಕರಣದ ಆ ಹಂತವನ್ನು ಮತ್ತು ಅದನ್ನು ಹೇಗೆ ಪರಿಹರಿಸಬೇಕೆಂದು ನಿಮಗೆ ತೋರಿಸುತ್ತೇನೆ ಆದ್ದರಿಂದ ನೋಡ್ 1 ನಲ್ಲಿ KCL ಅಪ್ಪ್ಲಯ್ ಮಾಡಿದರೆ i1 i3 ix ಆಗಿರುತ್ತದೆ ಮತ್ತು ಅದೇ ರೀತಿ ನೋಡ್ 2 ನಲ್ಲಿ KCL ಅನ್ನು ಹಾಕಿದಾಗ ಏಕೆಂದರೆ ವಿದ್ಯುತ್ತು ನೋಡ್ 2 ನಲ್ಲಿ ಒಳಬರುವುದು ಹಾಗೂ ಹೊರಹೋಗುವುದು ಅವುಗಳೆಂದರೆ i2 ಮತ್ತು ix ನೋಡ್ 2 ನ ಮೂಲಕ ಒಳಬರುವದು ಮತ್ತು i4 ನಿರ್ಗಮಿಸುತ್ತದೆ ಆದ್ದರಿಂದ ix i2 i4 ಈ ಎರಡು ಸಮೀಕರಣಗಳನ್ನು v1 ಮತ್ತು v2 ಪದಗಳನ್ನು ಹಾಕಿದ ನಂತರ ಬರೆಯಬೇಕಾದಗಿದೆ ಅದಕ್ಕಾಗಿಯೇ ನೋಡ್ 1 ನಲ್ಲಿ ಅದು i1 i3 ix ಆಗಿದೆ ಮತ್ತು ಅದೇ ರೀತಿ ನೋಡ್ 2 ರಲ್ಲಿ i4 ix i2 ಆದ್ದರಿಂದ ಈ ಎಲ್ಲಾ ವಿಷಯಗಳನ್ನು ನೀಲಿ ಶಾಯಿಯಿಂದ ವಿವರಿಸಲಾಗಿದೆ ಮತ್ತು ಹೇಳಲಾಗಿದೆ ಆದ್ದರಿಂದ ix 5 ಆಗಿದೆ ಸಮೀಕರಣ 2 ಮತ್ತು 3 ರಿಂದ v1 1 6 ಇದು ಸಮೀಕರಣ 4 ಈಗ 1 ಮತ್ತು 4 ಸಮೀಕರಣವನ್ನು v1 ಮತ್ತು v2 ಪರಿಭಾಷೆಯಲ್ಲಿ ಪರಿಹರಿಸಬೇಕು v1 16 ವೋಲ್ಟ್ ಮತ್ತು v2 10 volt ಅನ್ನು ನೀವು ಪಡೆಯುತ್ತೀರಿ ಮತ್ತು ix 5 ಆ ಸರ್ಕ್ಯೂಟ್ನಿಂದ 1 2 ಆಂಪಿಯರ್ ಮತ್ತು ಒಂದು ಬಿಂದುವಿನ ಪವರ್ i2r 1 2 25 ಆಗಿ ಪಡೆಯಬಹುದು ಆದ್ದರಿಂದ 7 2 ವ್ಯಾಟ್ ಇದು ಪವರ್ ಐ ಸ್ಕ್ವೇರ್ ಆರ್ 7 2 ವ್ಯಾಟ್ ಆದ್ದರಿಂದ ಇದು ಉತ್ತರ ಮುಂದಿನದು ಫಿಗರ್ 3 ರಲ್ಲಿ ತೋರಿಸಿರುವಂತೆ ಸರ್ಕ್ಯೂಟ್ನ ನೋಡ್ ವೋಲ್ಟೇಜ್ಗಳನ್ನು ನಿರ್ಧರಿಸುತ್ತದೆ 11 3 ಆದ್ದರಿಂದ ನೀವು ಸರ್ಕ್ಯೂಟ್ನ ನೋಡ್ ವೋಲ್ಟೇಜ್ಗಳನ್ನು ಕಂಡುಹಿಡಿಯಬೇಕು ಈ ಕೇಸ್ ನಲ್ಲಿಯೇ1ಅಂಪ್ಸ್ಆಂಪಿಯರ್ಗೆ ಒಂದು ವಿದ್ಯುತ್ ಮೂಲವನ್ನು ಇದೆಇದರರ್ಥ 1 ಆಂಪಿಯರ್ ವಿದ್ಯುತ್ ನೋಡ್ 1 ಪ್ರವೇಶಿಸುತ್ತದೆ ಮತ್ತು ವೋಲ್ಟೇಜ್ ಮೂಲವು ಇಲ್ಲಿ 10 ವೋಲ್ಟ್ ಇದ್ದರೆ ಮತ್ತು ಇದು ನೋಡ್ 3 ಮತ್ತು ಇದು ರೆಫೆರೆಂಸ್ ನೋಡ್ ಆಗಿದೆ ಆದ್ದರಿಂದ ಇಲ್ಲಿ v 0 0ಆಗಿದೆಮತ್ತು v 3 10 volt ಆಗಿದೆಆದರೆ ಇದು ವಾಸ್ತವವಾಗಿ 10 ವೋಲ್ಟ್ ಆದ್ದರಿಂದ v3 10 ವೋಲ್ಟ್ ಅನ್ನು ನೇರವಾಗಿ ಬರೆಯಬಹುದು ಇನ್ನೊಂದು v2 ಮತ್ತು ಇವುಗಳುi2 i1 ಮತ್ತು i3 i4 ಆಗಿದೆ ಆದ್ದರಿಂದ ನೋಡ್ 1 ರಲ್ಲಿ KCL ನ್ನು ಅನ್ವಯಿಸದರೆ 1 ampere ವಿದ್ಯುತ್ ಹೆಚ್ಚುತ್ತದೆ i1 ಮತ್ತು i2 ನೋಡ್ 1ನಿಂದ ನಿರ್ಗಮಿಸುವುದರಿಂದ i1 i2 1 ಅದೇ ರೀತಿ ನೋಡ್ 2 ನಲ್ಲಿ KCL ಅನ್ವಯಿಸಿದಾಗ i1 ಈ ನೋಡ್ ಗೆ ಮತ್ತು ಹರಿಯುತ್ತದೆ ಮತ್ತು i3 ಮತ್ತು i4 ನೋಡ್ ನಿಂದ ನಿರ್ಗಮಿಸುತ್ತದೆ ಆದುದರಿಂದ i1 i3 i4 ಮತ್ತು ಮುಂದಿನದು i2 ಯಾವುದು ಎಂಬುದನ್ನು ಕಂಡುಹಿಡಿಯಬೇಕು i1 5 ಆಗಿದೆ i2 2 ಆದರೆ v1 v 3 2 ಆಗಿದೆ ಆದ್ದರಿಂದ i2 2 ಮತ್ತು i3 2 ರಿಂದ 3 ಕ್ಕೆ ಹರಿಯುವುದರಿಂದ i3 10 ಆದರೆ ಮೂಲತಃ ಇದು 10 ಆಗುತ್ತದೆ ಆದ್ದರಿಂದ ಎಲ್ಲ ವಿಷಯಗಳನ್ನು ವಿವರಿಸಲಾಗಿದೆ ಈಗ ಪರಿಹಾರವನ್ನು ನೋಡುವ ಈಗ ನೋಡ್ 1ರಲ್ಲಿ v 3 10 volt ಮತ್ತು i1 i2 1ಮತ್ತು i2 2 ನ ಬೆಲೆ ನೀಡಿದಾಗ 0 7v1 0 2v2 6 ಆಗುತ್ತದೆ ಇದು ನೋಡ್ 2 ನಲ್ಲಿ ಸಮೀಕರಣ 1 ಆಗಿದೆ ಮತ್ತು i1 i3 i4 i1 5 10 ಮತ್ತು i4 v2 5 ಎಂದು ತಿಳಿದಿದೆ 2 v1 0 5 v2 1 ಆಗಿದೆ 1 ಮತ್ತು 2 ಸಮೀಕರಣವನ್ನು ಪರಿಹರಿಹಾರಿಸಿದರೆ v1 10 32 volt ಮತ್ತು v2 6 13 volt ಸಿಗುತ್ತದೆ ಈಗ ಮುಂದಿನದು ಫಿಗರ್ 12 ರಲ್ಲಿ ತೋರಿಸಿರುವಂತೆ ಸರ್ಕ್ಯೂಟ್ನ ನೋಡ್ ವೋಲ್ಟೇಜ್ ಅನ್ನು ನಿರ್ಧರಿಸುವುದು ಈ ಸರ್ಕ್ಯೂಟ್ನಲ್ಲಿ ವಿದ್ಯುತ್ ಮೂಲ 10 amps ಮತ್ತು v1 v2 ಮತ್ತು v 3 ಹೊಂದಿದೆ ಇಲ್ಲಿ ನೋಡ್ 1 ನಲ್ಲಿ KCL ಅನ್ನು ಅನ್ವಯಿಸಿದರೆ i1 20 ಆಗಿರುವುದರಿಂದ i2 5 ನ್ನು ಕಂಡು ಹಿಡಿಯ ಬಹುದು ಮತ್ತು ಅದೇ ರೀತಿ i3 10 ಆಗಿರುತ್ತದೆ ಅಂತೆಯೇ i5 v 3 5 ಆಗಿರುತ್ತದೆ ಏಕೆಂದರೆ ಇದು ರೆಫರೆನ್ಸ್ ನೋಡ್ ವೋಲ್ಟೇಜ್0 ಅದೇ ರೀತಿ i4 v1 10 ಸುಲಭದಲ್ಲಿ ಕಂಡು ಹಿಡಿಯಬಹುದು ಮತ್ತು 10 ampere ವಿದ್ಯುತ್ ಮೂಲ ಪ್ರವೇಶಿಸುತ್ತಿದೆ ಆದ್ದರಿಂದ ಈ ಸಮಯದಲ್ಲಿ KCL ಅನ್ನು ಅನ್ವಯಿಸಿದರೆ ಈ ವಿದ್ಯುತ್ ಪ್ರವಾಹವನ್ನು ಸಹ ಬಿಡುತ್ತದೆ ಆದ್ದರಿಂದ ಮೂಲತಃ ನೋಡ್ 1 ರಲ್ಲಿ KCL ಅನ್ನು ಅನ್ವಯಿಸಿದರೆ i1 i2 i4 0 ಮತ್ತು i1 i2 ನ್ನು v1 v2 v 3 ಪರಿಭಾಷೆಯಲ್ಲಿ ಸುಲಭವಾಗಿ ಅದೇ ರೀತಿ ನೋಡ್ 2ನಲ್ಲಿ KCL ಅನ್ನು ಅನ್ವಯಿಸಿದರೆ i2 i3ಮತ್ತು 10 ಈ ಎಲ್ಲಾ 3 ವಿದ್ಯುತ್ ಪ್ರವಾಹಗಳು ನೋಡ್ಗೆ ಪ್ರವೇಶಿಸುವುದರಿಂದ i2 i3 10 0 ಆಗಿದೆ ನಂತರ ಇಲ್ಲಿ ನೋಡ್ 3 ನಲ್ಲಿ KCL ಅನ್ವಯಿಸಬೇಕಾದರೆ i1 ಕರೆಂಟ್ ವಾಸ್ತವವಾಗಿ ಈ ನೋಡ್ಗೆ ಪ್ರವೇಶಿಸುತ್ತದೆ ಮತ್ತು i3 i5 ನಿರ್ಗಮಿಸುತ್ತದೆ ಆದ್ದರಿಂದ i1 i3 i5 ಇದು ಈ ಎಲ್ಲ ವಿಷಯಗಳ ವಿವರಣೆಯಾಗಿದೆ ಆದ್ದರಿಂದ ಇದನ್ನು ನೇರವಾಗಿ ಬರೆದರೆ i1 i2 i4 0 ಈ ಎಲ್ಲದರ ವಿಷಯದಲ್ಲಿ ಈಗ i1 i2 ಮತ್ತು i3ತಿಳಿದಿದೆ ಆದ್ದರಿಂದ ಇದು ಒಂದು ಸಮೀಕರಣ ಅಂತೆಯೇ ನೋಡ್ 2 ನಲ್ಲಿ i2 i3 10 0 ಆಗುತ್ತದೆ ಇದು i1 i3 i5 ನೋಡ್ 3 ನಲ್ಲಿ ಸರಳೀಕರಣದ ನಂತರ ಮತ್ತೊಂದು ಸಮೀಕರಣ ಆಗಿದೆ ಆದ್ದರಿಂದ ನಿಮಗೆ ತಿಳಿದಿರುವ i1 i3 ನಿಂದ ಇನ್ನೊಂದು ಸಮೀಕರಣಗಳನ್ನು ಪಡೆಯಬಹುದು ಮತ್ತು ನಂತರ ಕ್ರಾಮರ್ ನಿಯಮ Cramer's rule ಉಪಯೋಗಿಸಿ 1 2 ಮತ್ತು 3 ಸಮೀಕರಣವನ್ನು ಪರಿಹರಿಸಿದರೆ v1 45 45 volt ಸಿಗುತ್ತದೆ 73 volt ಮತ್ತು v3 27 27 volt ನೀವು ಇದನ್ನು ಅರ್ಥಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಮತ್ತು ಒಂದೇ ಹಂತ ಮತ್ತು 3 ಹಂತಗಳ ಸರ್ಕ್ಯೂಟ್ಗೆ ಅನ್ವಯಿಸಬಹುದು ಮತ್ತು AC ಸರ್ಕ್ಯೂಟ್ ವಿಶ್ಲೇಷಣೆಗೆ ತುಂಬಾ ಸುಲಭ